ಘನವಸ್ತುಗಳ ಪ್ರಕ್ಷೇಪಗಳು I ಎಲ್ಲರಿಗೂ ನಮಸ್ಕಾರ ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಆಗಿರುವ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಗೆ ನಿಮಗೆ ಸ್ವಾಗತ ನಾವು ಮಾಡ್ಯೂಲ್ ಸಂಖ್ಯೆ 4 ಮತ್ತು ಉಪನ್ಯಾಸ ಸಂಖ್ಯೆ 42 ಅನ್ನು ಒಳಗೊಳ್ಳುತ್ತಿದ್ದೇವೆ ಮುಖ್ಯವಾಗಿ "ಘನಗಳ ಪ್ರಕ್ಷೇಪಗಳು" ಅನ್ನು ನೋಡಲಿದ್ದೇವೆ ಈ ಘನವಸ್ತುಗಳಿಗೆ ಮುಖ್ಯವಾಗಿ ನಮಗೆ ಎರಡು ವರ್ಗೀಕರಣಗಳಿವೆ ಒಂದು ಬಹುಮುಖ ಘನಾಕೃತಿ ಇನ್ನೊಂದು ಕ್ರಾಂತಿಯ ಘನವಸ್ತುಗಳು ಬಹುಮುಖ ಘನಾಕೃತಿದಲ್ಲಿ ಟೆಟ್ರಾಹೆಡ್ರನ್ ಘನಗಳು ಮತ್ತು ಆಕ್ಟಾಹೆಡ್ರನ್ ನಂತಹ ವಿಭಿನ್ನ ಪ್ರಭೇದಗಳನ್ನು ಹೊಂದಿದ್ದೇವೆ ಈ ವಸ್ತುವನ್ನು ಟೆಟ್ರಾಹೆಡ್ರನ್ ನೋಡುತ್ತಿದ್ದರೆ ಇದು ನಾಲ್ಕು ಸಮಾನ ಸಮಬಾಹು ತ್ರಿಕೋನ ಮುಖಗಳನ್ನು ಹೊಂದಿದೆ ಇದು ಮೊದಲ ಮುಖ ಎರಡನೆಯ ಮೂರನೇ ಮತ್ತು ನಾಲ್ಕನೇ ಮುಖಗಳು ಆ ರೀತಿಯಲ್ಲಿ ಈ ಟೆಟ್ರಾಹೆಡ್ರನ್ ನಾಲ್ಕನೇ ಮುಖಗಳನ್ನು ಹೊಂದಿದ್ದೇವೆ ಅಂತೆಯೇ ಇದು ಘನ ಅಥವಾ ಹೆಕ್ಸಾಹೆಡ್ರನ್ ಆಗಿದ್ದರೆ ಇದು ಆರು ಮುಖಗಳ ಘನವನ್ನು ನಿರ್ದಿಷ್ಟ ಸಮಾನ ಮುಖಗಳಿಂದ ಹೊಂದಿರುತ್ತದೆ ಅಂತೆಯೇ ಆಕ್ಟಾಹೆಡ್ರನ್ ನಲ್ಲಿರುವ ಇತರವುಗಳು ಎಂಟು ಸಮಾನ ಸಮಬಾಹು ತ್ರಿಕೋನ ಮುಖಗಳನ್ನು ಹೊಂದಿವೆ ಆದ್ದರಿಂದ ನಾವು ನಿರ್ಮಿಸಬೇಕಾದ ಪ್ರತಿ ಬಾರಿಯೂ ಸಮಬಾಹು ತ್ರಿಕೋನ ಅದನ್ನು ಒಟ್ಟುಗೂಡಿಸಿ ಅದು ಇಡೀ ವಸ್ತುವನ್ನು ಈ ಆಕ್ಟಾಹೆಡ್ರನ್ ಎಂದು ಕರೆಯುವಂತಹದನ್ನು ಮಾಡುತ್ತದೆ ಬದಿಗಳನ್ನು ಆಧರಿಸಿ ವಿಭಿನ್ನ ಸಂಖ್ಯೆಗಳನ್ನು ಹೊಂದಿದ್ದೇವೆ ಮತ್ತು ಇಂದಿನ ತರಗತಿಯಲ್ಲಿ ಅಂತಹ ರೀತಿಯ ವಸ್ತುಗಳು ಮೂರು ಆಯಾಮದ ಜಾಗದಲ್ಲಿ ಆಧಾರಿತವಾಗಿದೆಯೇ ಆ ಚಿತ್ರಗಳನ್ನು ಹೇಗೆ ರಚಿಸುವುದು ಎಂದು ನೋಡುತ್ತೇವೆ ಸಮತಲ ಮತ್ತು ಲಂಬ ಸಮತಲದೊಂದಿಗೆ ಎಷ್ಟು ಇಳಿಜಾರಿನ ಕೋನವನ್ನು ಮಾಡುತ್ತದೆ ಮತ್ತು ಅದು ಸಮತಲ ಅಥವಾ ಲಂಬ ಸಮತಲಗಳಲ್ಲಿ ತುದಿಯೊಂದಿಗೆ ಇಳಿಜಾರಾಗಿವೆಯೇ ಎಂಬುದರ ಆಧಾರದ ಮೇಲೆ ಆ ಚಿತ್ರಗಳನ್ನು ಹೇಗೆ ರಚಿಸುವುದು ಎಂದು ನೋಡುತ್ತೇವೆ ಅಂತೆಯೇ ನಮ್ಮಲ್ಲಿ ಡೋಡೆಕಾಹೆಡ್ರನ್ ಐಕೋಸಾಹೆಡ್ರನ್ಗಳು ಮತ್ತು ವಿಭಿನ್ನ ರೀತಿಯ ವಸ್ತುಗಳು ಇವೆ ಇವು ಬಹುಮುಖ ಘನಾಕೃತಿ ವರ್ಗಗಳಾಗಿವೆ ಅಂತೆಯೇ ಕ್ರಾಂತಿಯ ಘನವಸ್ತುಗಳು ಎಂಬ ಇನ್ನೊಂದು ವಿಧವಿದೆ ಆದ್ದರಿಂದ ಆ ವಕ್ರರೇಖೆಯನ್ನು ಅಕ್ಷದ ಸುತ್ತ ತಿರುಗಿಸಲು ವಕ್ರರೇಖೆಯನ್ನು ಆರಿಸುತ್ತೇವೆ ನಂತರ ಈ ಮೂರು ಆಯಾಮದ ವಸ್ತುಗಳನ್ನು ಪಡೆಯುತ್ತೇವೆ ಅದನ್ನು ನೋಡೋಣ ಉದಾಹರಣೆಗೆ ನಾವು ಮೂರು ರೇಖೆಗಳನ್ನು ಸೇರಿಸಿದ ನಂತರ ಸಮತಲವನ್ನು ಪಡೆಯುತ್ತೇವೆ ಆ ಸಮತಲವು ಈ ಅಕ್ಷದ ಸುತ್ತ ಸುತ್ತುತ್ತಿದ್ದರೆ ಶಂಕುಗಳನ್ನು ಪಡೆಯುತ್ತೇವೆ ಅದು ಮೂರು ಆಯಾಮದ ಕ್ರಾಂತಿಯ ಘನವಾಗಿದೆ ಈ ಸುತ್ತುತ್ತಿರುವ ವಸ್ತು ಈ ಅಕ್ಷದ ಬಗ್ಗೆ ಅದು ಕೇವಲ ಒಂದು ರೇಖೆಯಾಗಿದ್ದರೆ ಉದಾಹರಣೆಗೆ ಈ ಅಕ್ಷದ ಸುತ್ತ ಸುತ್ತುತ್ತಿದ್ದರೆ ಮಾತ್ರ ಶಂಕುಗಳ ಬಾಹ್ಯ ಮೇಲ್ಮೈಯನ್ನು ಪಡೆಯುತ್ತೇವೆ ಉದಾಹರಣೆಗೆ ಇದು R1 ಮತ್ತು R2 ದೂರದಲ್ಲಿರುವ ರೇಖೆಯಾಗಿದೆ ಈ ರೇಖೆಯನ್ನು ಸುತ್ತುತ್ತಿದ್ದರೆ ಅದು ಆ ರೀತಿಯಲ್ಲಿ ಬಾಹ್ಯ ಮೇಲ್ಮೈಯನ್ನು ಮಾಡುತ್ತದೆ ಯಾವುದನ್ನು ಶಂಕುವಿನಾಕಾರದ ಭಿನ್ನಕ ಎಂದು ಕರೆಯುತ್ತೇವೆ ಇದು ಸಮತಲವಾಗಿದ್ದರೆ ಈ ಸಂಪೂರ್ಣ ಸಮತಲವು ಈ ಅಕ್ಷದ ಸುತ್ತ ಸುತ್ತುತ್ತಿದ್ದರೆ ಘನ ವಸ್ತುವಿನ ಶಂಕುವಿನಾಕಾರದ ಭಿನ್ನಕಯನ್ನು ಪಡೆಯುತ್ತೇವೆ ಅಂದರೆ ವಸ್ತುವನ್ನು ಸಹ ಒಳಗೆ ತುಂಬಿಸಲಾಗುತ್ತದೆ ಅಂತೆಯೇ ಈ ಅಕ್ಷದ ಸುತ್ತ ಒಂದು ರೇಖೆಯು ನಮಗೆ ಸಿಲಿಂಡರಾಕಾರದ ಮೇಲ್ಮೈಯನ್ನು ನೀಡುತ್ತದೆ ಆ ಅಕ್ಷದ ಸುತ್ತ ಸುತ್ತುವ ಸಮತಲ ಆಯತಾಕಾರದ ಸಮತಲವು ನಮಗೆ ಸಿಲಿಂಡರ್ ನೀಡುತ್ತದೆ ಅದೇ ರೀತಿ ವಕ್ರಾಕೃತಿಗಳನ್ನು ಹೊಂದಿದ್ದರೆ ಉದಾಹರಣೆಗೆ ಈ ವಕ್ರರೇಖೆ ಅದು ಅರ್ಧವೃತ್ತವಾಗಿರಬಹುದು ಅದು ಸ್ವಲ್ಪ ಉದ್ದವಾದ ಅರ್ಧವೃತ್ತವಾಗಿರಬಹುದು ಮತ್ತು ಅದನ್ನು ಪಡೆಯುವ ದೀರ್ಘವೃತ್ತದ ರೀತಿಯ ವಸ್ತುಗಳನ್ನು ಸುತ್ತುತ್ತಿದ್ದರೆ ಮತ್ತು ಸಾಮಾನ್ಯವಾಗಿ ಇವುಗಳನ್ನು ನಿರ್ಮಿಸುವ ಗೋಳಾಕಾರದ ಜ್ಯಾಮಿತಿಯಿಂದ ಗೋಳಾಕಾರಗಳು ಎಂದು ಕರೆಯುತ್ತೇವೆ ಮತ್ತು ದೀಕ್ಷಾಬದ್ಧ ಗೋಳಾಕಾರ ಆ ದಿಕ್ಕಿನಲ್ಲಿ ತಳ್ಳಿದ್ದೀರಿ ಅಥವಾ ಉದ್ದವಾಗಿದ್ದೀರಿ ಅದನ್ನು ದೀಕ್ಷಾಬದ್ಧ ಗೋಳಾಕಾರ ಎಂದು ಕರೆಯುತ್ತೇವೆ ಮತ್ತು ಅದನ್ನು ಆ ದಿಕ್ಕಿನಲ್ಲಿ ವಿಸ್ತರಿಸಿದರೆ ಅಥವಾ ಈ ದಿಕ್ಕಿನಲ್ಲಿ ತಳ್ಳಿದರೆ ಅದನ್ನು ಪ್ರೊಲೇಟ್ಸ್ ಗೋಳಾಕಾರ ಎಂದು ಕರೆಯುತ್ತೇವೆ ಮತ್ತು ಬಾಗಿದ ಸಮತಲದ ಯಾವುದೇ ಭಾಗವು ಸುತ್ತುತ್ತಿದ್ದರೆ ಅದು ವಿಭಿನ್ನ ರೀತಿಯ ವಸ್ತುಗಳನ್ನು ಪಡೆಯುತ್ತದೆ ಮತ್ತು ಘನವಸ್ತುಗಳ ಪ್ರಕ್ಷೇಪಣದಲ್ಲಿ ಮುಖ್ಯವಾಗಿ ಶಂಕುಗಳ ಭಿನ್ನಕ ಸಿಲಿಂಡರ್ ಗಳ ಬಗ್ಗೆ ಕಲಿಯುತ್ತೇವೆ ಅವು ವಿಭಿನ್ನ ಸಮತಲಗಳಲ್ಲಿ ಹೇಗೆ ಕಾಣುತ್ತವೆ ಅಂತೆಯೇ ಪಟ್ಟಕಗಳು ಎಂದು ಕರೆಯಲ್ಪಡುವ ವಿಭಿನ್ನ ರೀತಿಯ ವಸ್ತುಗಳು ಇವೆ ಎರಡು ಸಮಾನ ಸಮಾನಾಂತರ ನಿಯಮಿತ ಬಹುಭುಜಾಕೃತಿಗಳಿಂದ ರೂಪುಗೊಂಡ ಪಾಲಿಹೆಡ್ರನ್ ಅಡ್ಡ ಮುಖಗಳಿಂದ ಸಂಪರ್ಕ ಹೊಂದಿದ ಕೊನೆಯ ಮುಖಗಳು ಆಯತಗಳು ಅಥವಾ ಸಮಾನಾಂತರ ರೇಖಾಚಿತ್ರಗಳು ಅಥವಾ ಪಟ್ಟಕಗಳು ಎಂದು ಕರೆಯುವ ರೀತಿಯ ವಸ್ತುಗಳು ಇದನ್ನು ನೋಡೋಣ ಇದು ಚದರ ಅಥವಾ ಆಯತ ಹಿಂಭಾಗದಲ್ಲಿ ಮತ್ತೊಂದು ಆಯತ ಮತ್ತು ಕೆಳಗಿನ ಬದಿಯಲ್ಲಿ ಮತ್ತೊಂದು ಆಯತ ಆದ್ದರಿಂದ ಅಂತಹ ರೀತಿಯ ವಸ್ತುವಿನಿಂದ ತುಂಬಿದ ಸಂಪೂರ್ಣ ಪರಿಮಾಣ ತ್ರಿಕೋನ ಪಟ್ಟಕ ಎಂದು ಕರೆಯುತ್ತೇವೆ ಚದರ ಪಟ್ಟಕವನ್ನು ಪಡೆಯಲು ಈ ಆಯತಗಳನ್ನು ಈ ದೃಷ್ಟಿಯಿಂದ ಚದರ ಆಕಾರವನ್ನು ರಚಿಸುವ ರೀತಿಯಲ್ಲಿ ಸಂಪರ್ಕಿಸಬೇಕು ಅಂತೆಯೇ ಈ ಪೆಂಟಗನ್ನಾದ್ಯಂತ ಸಂಪರ್ಕಿಸಲು ಆಯತಗಳನ್ನು ಆರಿಸುತ್ತಿದ್ದರೆ ನಾವು ಪೆಂಟಾಗೋನಲ್ ಪಟ್ಟಕವನ್ನು ಪಡೆಯುತ್ತೇವೆ ಆದ್ದರಿಂದ ವಸ್ತುವನ್ನು ಅದರೊಳಗೆ ತುಂಬಬೇಕು ಆಗ ಅದನ್ನು ಘನ ಎಂದು ಕರೆಯುತ್ತೇವೆ ಅಂತೆಯೇ ಈ ಆಯತಗಳು ಷಡ್ಭುಜೀಯ ಚೌಕಟ್ಟಿನಲ್ಲಿ ಮತ್ತು ಬಹುಶಃ ಅಷ್ಟಭುಜಾಕೃತಿಯಲ್ಲಿ ಸಂಪರ್ಕ ಹೊಂದಿವೆ ಅದು ವೃತ್ತವಾಗಿದ್ದರೆ ಸಿಲಿಂಡರ್ ಗಳನ್ನು ಪಡೆಯುತ್ತೇವೆ ಪಟ್ಟಕಗಳ ನಂತರ ಪಿರಮಿಡ್ ಗಳು ಎಂದು ಕರೆಯುವ ಇನ್ನೊಂದು ವಸ್ತು ಇದೆ ಪಿರಮಿಡ್ ಎನ್ನುವುದು ಸಮತಲದ ಮೇಲ್ಮೈಯಿಂದ ರೂಪುಗೊಂಡ ಪಾಲಿಹೆಡ್ರನ್ ಮತ್ತು ಅದು ಆಧಾರವಾಗಿರುವಂತೆ ಹಲವಾರು ತ್ರಿಕೋನಗಳು ಇವೆಲ್ಲವೂ ಶೃಂಗ ಅಥವಾ ತುದಿ ಎಂಬ ಬಿಂದುವಿನಲ್ಲಿ ಭೇಟಿಯಾಗಬೇಕು ಉದಾಹರಣೆಗೆ ತ್ರಿಕೋನ ಪಿರಮಿಡ್ ತೆಗೆದುಕೊಳ್ಳೋಣ ಈ ತ್ರಿಕೋನಗಳನ್ನು ಹೊಂದಿದ್ದೇವೆ ಇವೆಲ್ಲವೂ ಒಂದು ಬಿಂದುವಿನಲ್ಲಿ ಭೇಟಿಯಾಗುತ್ತಿವೆ ಇದು ತುದಿ ಅಥವಾ ಶೃಂಗ ಆಗಿರುತ್ತದೆ ಅಂತೆಯೇ ನಾವು ಚದರ ಪಿರಮಿಡ್ ಅನ್ನು ಆರಿಸೋಣ ತ್ರಿಕೋನ ಮುಖಗಳನ್ನು ಹೊಂದಿದ್ದೇವೆ ಮತ್ತು ಮತ್ತೆ ಆ ಬಿಂದುವಿನಲ್ಲಿ ಸೇರುತ್ತಿದ್ದೇವೆ ಮತ್ತು ನೆಲೆಗಳು ಸ್ಥಿರ ವಸ್ತುವಾಗಿದೆ ಈ ಸಂದರ್ಭದಲ್ಲಿ ಇದು ಚದರ ಆಕಾರವಾಗಿದೆ ಆದ್ದರಿಂದ ಇದನ್ನು ಚದರ ಪಿರಮಿಡ್ ಎಂದು ಕರೆಯಲಾಗುತ್ತದೆ ಅಂತೆಯೇ ಆಯತಾಕಾರದ ಪಿರಮಿಡ್ ಆಯತದ ನೆಲೆಗಳನ್ನು ಹೊಂದಿದೆ ಪೆಂಟಗನ್ ಪಿರಮಿಡ್ ಪೆಂಟಗನ್ ನ ನೆಲೆಗಳನ್ನು ಹೊಂದಿದೆ ಮತ್ತು ಷಡ್ಭುಜೀಯ ಮತ್ತು ಅಷ್ಟಭುಜಾಕೃತಿಯ ಪಿರಮಿಡ್ ಗಳನ್ನು ಸಹ ಹೊಂದಿದೆ ನಮ್ಮಲ್ಲಿ ಪಿರಮಿಡ್ ತುಂಡು ತೆಗೆದುಕೊಂಡರೆ ಇದು ಪಿರಮಿಡ್ ಆಗಿದ್ದು ಇದು ಲಂಬವಾಗಿ 90 ಡಿಗ್ರಿಗಳನ್ನು ಮಾಡುವ ಸರಿಯಾದ ಕೋನೀಯ ರೀತಿಯದ್ದಾಗಿರಬಹುದು ಅರ್ಧದಷ್ಟು ಸ್ವಲ್ಪಮಟ್ಟಿಗೆ ಓರೆಯಾಗಿರಬಹುದು ಈ ಮಟ್ಟದಲ್ಲಿ ಒಂದು ತುಂಡು ತೆಗೆದುಕೊಳ್ಳುತ್ತಿದ್ದರೆ ಸಮತಲವನ್ನು ಹಾದುಹೋಗುವಾಗ ಅದು ಭಿನ್ನಕವನ್ನು ಉಂಟುಮಾಡುತ್ತದೆ ಆದ್ದರಿಂದ ಉಳಿದಿರುವ ಭಾಗವಿದೆ ಇದನ್ನು ಭಿನ್ನಕ ಎಂದು ಕರೆಯುತ್ತೇವೆ ಮತ್ತು ಮೇಲಿನ ತುದಿಯ ಭಾಗವನ್ನು ತೆಗೆದುಹಾಕಬೇಕಾಗಿದೆ ಅದೇ ರೀತಿ ಶಂಕು ಹೊಂದಿದ್ದರೆ ಅದು ಸರಿಯಾದ ವೃತ್ತಾಕಾರದ ಶಂಕು ಆಗಿರಬಹುದು ಅಥವಾ ಬಹುಶಃ ಅದು ಓರೆಯಾದ ಅಂಚನ್ನು ಹೊಂದಿರಬಹುದು ಈ ಮಟ್ಟದಲ್ಲಿ ತುಂಡು ತಯಾರಿಸುತ್ತಿದ್ದರೆ ಈ ತುದಿಯ ಭಾಗವನ್ನು ಈ ಸಂಪೂರ್ಣ ಭಾಗವನ್ನು ತೆಗೆದುಹಾಕಿ ಉಳಿದ ಭಾಗವನ್ನು ಶಂಕುನ ಭಿನ್ನಕ ಎಂದು ಕರೆಯುತ್ತೇವೆ ಆದ್ದರಿಂದ ಮೊಟಕುಗೊಳಿಸಿದ ಪಿರಮಿಡ್ ಗಳು ಅಂತಹ ಆಕಾರವನ್ನು ಹೊಂದಿರುತ್ತವೆ ಅಲ್ಲಿ ಮೇಲಿನ ಭಾಗವನ್ನು ತೆಗೆದುಹಾಕಲಾಗುತ್ತದೆ ಗೋಚರಿಸದ ಮತ್ತು ಹಿಂಭಾಗದಲ್ಲಿ ಯಾವುದೇ ರೇಖೆಗಳು ಅದನ್ನು ಸಾಮಾನ್ಯವಾಗಿ ಡ್ಯಾಶ್ ಮಾಡಿದ ರೇಖೆಗಳಿಂದ ತೋರಿಸುತ್ತೇವೆ ಈ ದೃಷ್ಟಿಕೋನದಿಂದ ನೋಡುತ್ತಿರುವಾಗ ಹಿಂದಿನ ಭಾಗವನ್ನು ನೋಡಲಾಗುವುದಿಲ್ಲ ಇದು ಘನ ವಸ್ತುವಾಗಿರುವುದರಿಂದ ಅದು ನೇರವಾಗಿ ವರ್ಗಾವಣೆಯಾಗುವ ವಸ್ತುವಲ್ಲ ಆ ಸಂದರ್ಭದಲ್ಲಿ ಅದನ್ನು ಡ್ಯಾಶ್ ಮಾಡಿದ ರೇಖೆಗಳ ಮೂಲಕ ತೋರಿಸುತ್ತೇವೆ ಆದ್ದರಿಂದ ಈ ಘನವಸ್ತುಗಳನ್ನು ರಚಿಸುವಾಗ ನಾವು ಅನುಸರಿಸಬೇಕಾದ ಕೆಲವು ಸಲಹೆಗಳಿವೆ ವಿಶೇಷವಾಗಿ ವಸ್ತುವಿನ ಆರ್ಥೋಗ್ರಾಫಿಕ್ ವೀಕ್ಷಣೆಗಳನ್ನು ರಚಿಸುವಾಗ ಕೆಲವು ಗುಪ್ತ ವಿವರಗಳನ್ನು ಅದೃಶ್ಯವಾಗಿ ತೋರಿಸಬೇಕಾಗುತ್ತದೆ ಅದು ಎರಡು ಆಯಾಮದ ವಸ್ತುವಲ್ಲ ಅದು ಮೂರು ಆಯಾಮದ ವಸ್ತುವಾಗಿದೆ ಎಂಬ ಭಾವನೆಯನ್ನು ನೀಡುತ್ತದೆ ಮತ್ತು ಇವುಗಳನ್ನು ಡ್ಯಾಶ್ ಮಾಡಿದ ರೇಖೆಗಳಿಂದ ಆರ್ಥೋಗ್ರಾಫಿಕ್ ವೀಕ್ಷಣೆಗಳಲ್ಲಿ ತೋರಿಸಲಾಗುತ್ತದೆ ಉದಾಹರಣೆಗೆ ಚದರ ಆಕಾರವನ್ನು ಹೊಂದಿದ್ದರೆ ಹಿಂಭಾಗವನ್ನು ಸೂಚಿಸಲು ಈ ಮೇಲ್ಮೈಯನ್ನು ಹೊಂದಿದ್ದೇವೆ ಅದನ್ನು ಡ್ಯಾಶ್ ಮಾಡಿದ ರೇಖೆಯಿಂದ ತೋರಿಸುತ್ತೇವೆ ಉದಾಹರಣೆಗೆ ಈ ದಿಕ್ಕಿನಿಂದ ನೋಡುತ್ತಿದ್ದೇವೆ ಆ ದಿಕ್ಕಿನಲ್ಲಿ ಅಲ್ಲ ನಂತರ ಈ ಘನವು ಈ ರೀತಿ ಕಾಣುತ್ತದೆ ಈ ದೃಷ್ಟಿಕೋನದಿಂದ ನೋಡುತ್ತಿದ್ದರೆ ಈ ರೇಖೆ ಗೋಚರಿಸುತ್ತದೆ ಬಹುಶಃ ಅದು ಬರುತ್ತಿರಬಹುದು ಈ ರೇಖೆ ಸ್ವಾಭಾವಿಕವಾಗಿ ಇಲ್ಲಿಗೆ ಬರುತ್ತದೆ ಮತ್ತು ಈ ರೇಖೆಯು ಬಹುಶಃ ಹಿಂಬದಿಗೆ ಹೋಗುತ್ತದೆ ಈ ಆರ್ಥೋಗ್ರಾಫಿಕ್ ವೀಕ್ಷಣೆಗಳ ಪ್ರಕ್ಷೇಪಗಳನ್ನು ತೋರಿಸುತ್ತಿರುವಾಗ ಅದನ್ನು ಪ್ರತಿನಿಧಿಸುವ ವಿಧಾನವಾಗಿದೆ ಉದಾಹರಣೆಗೆ ಬಿನ್ನಕವನ್ನು ಪರಿಗಣಿಸೋಣ ಇದರರ್ಥ ಅದನ್ನು ತೆಗೆದುಹಾಕಿದ್ದೇವೆ ವ್ಯಾಖ್ಯಾನದಿಂದ ಶಂಕುವಿನ ಬಿನ್ನಕ ಅಥವಾ ಪಿರಮಿಡ್ ರೀತಿಯ ಆಕಾರವನ್ನು ಹೊಂದಿರಬಹುದು ಅಥವಾ ಬಹುಶಃ ಪೆಂಟಾಗೋನಲ್ ವಸ್ತುವನ್ನು ಹೊಂದಿರಬಹುದು ಮತ್ತು ನಾವು ತೆಗೆದುಹಾಕಿರುವ ಒಂದು ಭಾಗ ಮತ್ತು ನಾವು ತೆಗೆದುಹಾಕಿರುವ ಭಾಗವು ಭಾಗದ ತುದಿಯಾಗಿದೆ ಅಂದರೆ ಈ ಸಂದರ್ಭದಲ್ಲಿ ಈ ಪೆಂಟಗನ್ ನ ಗಾತ್ರವು ಈ ಗಾತ್ರಕ್ಕಿಂತ ಚಿಕ್ಕದಾಗಿದೆ ಅಂದರೆ ಈ ರೇಖೆಗಳು ಬಹಳ ದೂರದಲ್ಲಿ ಛೇದಿಸಿ ತುದಿಯಂತೆ ಮಾಡುತ್ತದೆ ಮತ್ತು ಆ ಭಾಗವನ್ನು ತೆಗೆದುಹಾಕಿದ್ದೇವೆ ಮತ್ತು ಇದು ಉಳಿದ ಭಾಗವಾಗಿದೆ ಮತ್ತು ನಾವು ನೋಡಲು ಪ್ರಯತ್ನಿಸುತ್ತಿರುವುದನ್ನು ಬಿನ್ನಕಗೊಳಿಸುತ್ತದೆ ಆದ್ದರಿಂದ ಯಾವುದೇ ಇಂಜಿನಿಯರಿಂಗ್ ಡ್ರಾಯಿಂಗ್ ನಲ್ಲಿ ಅದನ್ನು ಸ್ವಾಭಾವಿಕವಾಗಿ ನೋಡುತ್ತಿರುವಾಗ ಆ ಅಕ್ಷರಗಳಿಂದ ಪ್ರತಿನಿಧಿಸಬೇಕು ಪ್ರಮಾಣಿತ ರೂಢಿಯು ಈ ಮೂರು ಆಯಾಮದ ರೀತಿಯ ವಸ್ತುಗಳು ಅದನ್ನು ದೊಡ್ಡ ಅಕ್ಷರಗಳಿಂದ ಮತ್ತು ಸಣ್ಣ ಅಕ್ಷರಗಳಿಂದ ಪ್ರಕ್ಷೇಪಣಗಳಿಂದ ತೋರಿಸುತ್ತೇವೆ ಈ ರೇಖೆಗಳು ಹಾದುಹೋಗುವ ಈ ಅಂಚುಗಳ ಮೂಲಕ ಭಾಗವನ್ನು A B C D E ಎಂದು ಕರೆಯೋಣ ಅಂತೆಯೇ ಕೆಳಭಾಗದಲ್ಲಿ A 1 B 1 C 1 D 1 ಮತ್ತು E 1 ಎಂದು ಕರೆಯೋಣ ಸಂಪೂರ್ಣವಾಗಿ ಘನವಾದ ವಸ್ತುವಾಗಿದೆ ಮತ್ತು ಈ ರೇಖೆಯು ಅದರ ಹಿಂಭಾಗದಲ್ಲಿದೆ ಅದನ್ನು ಡ್ಯಾಶ್ ಮಾಡಿದ ರೇಖೆಗಳಿಂದ ತೋರಿಸುತ್ತೇವೆ ಅವು ಸಾಮಾನ್ಯವಾಗಿ ಗೋಚರಿಸುವುದಿಲ್ಲ ಈ ರೇಖೆಗಳು ನಮ್ಮ ಮುಂದೆ ಇದ್ದರೂ ಈ ರೇಖೆಗಳು ಯಾವಾಗಲೂ ಗೋಚರಿಸುತ್ತವೆ ಮತ್ತು ಎರಡನೆಯ ಅಂಚುಗಳು ಯಾವಾಗಲೂ ಗೋಚರಿಸುತ್ತವೆ ಯಾವುದೇ ವಸ್ತುವನ್ನು ಹಿಂಬದಿಯಲ್ಲಿ ಆರಿಸುತ್ತಿದ್ದರೆ ಅದನ್ನು ಗ್ರಹಿಸುವ ಸ್ಥಿತಿಯಲ್ಲಿಲ್ಲದಿರಬಹುದು ಆದರೆ ಮುಂಭಾಗದ ಭಾಗವು ಯಾವಾಗಲೂ ಗೋಚರಿಸುತ್ತದೆ ಇದು ನಿರಂತರ ಡ್ಯಾಶ್ ರೇಖೆಗಳಿಂದ ಅದನ್ನು ತೋರಿಸಲು ಒಂದು ಕಾರಣವಾಗಿದೆ ಡ್ಯಾಶ್ ಮಾಡಿದ ರೇಖೆಗಳಿಂದ ಗೋಚರಿಸುವುದಿಲ್ಲ ಹಂತ ಹಂತವಾಗಿ ಈ A B C D ಪದಗಳನ್ನು ಎಚ್ಚರಿಕೆಯಿಂದ ನೋಡೋಣ A B C D ನೋಡಬಹುದಾದ ಅತ್ಯುನ್ನತ ಬಿಂದುಗಳು ಮತ್ತು ಇವು ಗೋಚರಿಸುತ್ತವೆ ಆದ್ದರಿಂದ ಅದನ್ನು ನಿರಂತರ ರೇಖೆಗಳ ಮೂಲಕ ತೋರಿಸುತ್ತೇವೆ ಅದು ಮೇಲ್ಭಾಗದ ನೋಟವಾಗಿದೆ ಈಗ ಅಂಚುಗಳನ್ನು ನೋಡೋಣ ಅಂಚುಗಳು ab bc cd ಅದನ್ನು ಬರೆಯುತ್ತೇವೆ ಅದು ಈ ಸಣ್ಣ ಅಕ್ಷರಗಳನ್ನು ತೋರಿಸುತ್ತಿದ್ದೇವೆ ಮತ್ತು ವಿಶೇಷವಾಗಿ ಇವುಗಳು ಮೇಲ್ಭಾಗದ ನೋಟದಲ್ಲಿ ಪೂರ್ಣ ರೇಖೆಗಳಾಗಿರಬೇಕು ಉದಾಹರಣೆಗೆ ಈ ದಿಕ್ಕಿನಿಂದ ನೋಡುತ್ತಿದ್ದೇವೆ ಇದು ಮುಂಭಾಗದ ನೋಟ ಮತ್ತು ಮೇಲ್ಭಾಗದ ನೋಟವಾಗಿರಬಹುದು ಇದನ್ನು ಮೇಲ್ಭಾಗದ ನೋಟಕ್ಕೆ ನೋಡುತ್ತಿರುವಾಗ ಇದು ಸಮತಲ ಸಮತಲ ಮತ್ತು ಇದು ಲಂಬ ಸಮತಲವಾಗಿರುತ್ತದೆ X ಅಕ್ಷ Y ಅಕ್ಷ ಗೋಚರಿಸುತ್ತದೆ ಆದ್ದರಿಂದ ಬಹುಶಃ ಪೆಂಟಗನ್ ಆ ರೀತಿ ಕಾಣುತ್ತದೆ ಈಗ ಇದು ಮೇಲಿನಿಂದ ನೋಡುತ್ತಿದ್ದೇವೆ ಮತ್ತು ಅದು ಘನ ವಸ್ತುವಾಗಿದೆ ಅದು ನೇರವಾಗಿ ಪಾರದರ್ಶಕ ವಿಷಯವಲ್ಲ ಈ A 1 B 1 C 1 D 1 E 1 ಅನ್ನು ಮೇಲ್ಭಾಗದ ನೋಟದಲ್ಲಿ ಗ್ರಹಿಸಲು ಸಾಧ್ಯವಿಲ್ಲ ಆದರೆ ಈ ವಿಸ್ತೀರ್ಣವು ಈ ವಿಸ್ತೀರ್ಣಕ್ಕಿಂತ ಚಿಕ್ಕದಾಗಿದೆ ವಿಸ್ತೀರ್ಣ 0 ಮತ್ತು ವಿಸ್ತೀರ್ಣ 1 ಎಂದು ಕರೆಯೋಣ ವಿಸ್ತೀರ್ಣ 0 ವಿಸ್ತೀರ್ಣ 1 ಗಿಂತ ದೊಡ್ಡದಾಗಿದೆ ಅಂತಹ ಸಂದರ್ಭದಲ್ಲಿ ಇದು ನಾವು ನೋಡುವ ಭಿನ್ನಕವಾಗಿದೆ ಈ ವಿಸ್ತೀರ್ಣವನ್ನು ಸಂಪೂರ್ಣವಾಗಿ ಚಿತ್ರದಲ್ಲಿ ಪ್ರತಿನಿಧಿಸಲು ಬಯಸಿದರೆ ಈ ವಸ್ತುಗಳು ಆ ವಸ್ತುವಿನ ಒಳಭಾಗದಲ್ಲಿ ಬರುತ್ತವೆ ಆದ್ದರಿಂದ ಮೇಲ್ಭಾಗದ ನೋಟದಲ್ಲಿ ಈ ಕೆಳಭಾಗವು ಅದೃಶ್ಯವಾಗಿರುತ್ತದೆ ಮತ್ತು ಈ ab bc cd ea ಮೇಲ್ಭಾಗದ ನೋಟದಲ್ಲಿ ಪೂರ್ಣ ರೇಖೆಗಳಾಗಿವೆ ಆದ್ದರಿಂದ a b c d e ಅನ್ನು ಪ್ರತಿನಿಧಿಸುತ್ತಿದ್ದರೆ ಅದು ಗೋಚರಿಸುತ್ತದೆ ಆದರೆ ಈ A 1 B 1 C 1 D 1 E 1 ಇವುಗಳು ಅದೃಶ್ಯವಾಗಿರುತ್ತವೆ ಆದ್ದರಿಂದ a 1 b 1 c 1 d 1 ಮತ್ತು e 1 ಇದನ್ನು ಬರೆಯಬೇಕಾದ ವಿಧಾನವಾಗಿದೆ ಅಂತೆಯೇ ಗೋಚರ ಬಿಂದು ಮತ್ತು ಅದೃಶ್ಯ ಬಿಂದುವನ್ನು ಸಂಪರ್ಕಿಸುವ ಯಾವುದೇ ರೇಖೆ ಡ್ಯಾಶ್ ಅದೃಶ್ಯ ರೇಖೆಯಾಗಿದೆ ಉದಾಹರಣೆಗೆ ಇದು ಶಂಕುವಿನ ಭಿನ್ನಕ ಉದಾಹರಣೆಗೆ ಈ A ಬಿಂದುವು ಈ A 1 ಗೆ ಸಂಪರ್ಕಿಸುತ್ತದೆ ಮೇಲ್ಭಾಗದ ನೋಟದಿಂದ ನೋಡುತ್ತಿರುವಾಗ ಈ ರೇಖೆ ನ್ನು ನೋಡುತ್ತಿಲ್ಲವೇ ನಾವು ನೋಡುವುದು ಈ ಉನ್ನತ ಪೆಂಟಗನ್ ಕೆಳಭಾಗವು ಹೇಗಾದರೂ ಅದೃಶ್ಯವಾಗಿರುತ್ತದೆ ಮತ್ತು ಮೇಲ್ಭಾಗದ ನೋಟದಿಂದ ನೋಡುತ್ತಿರುವ ಕಾರಣ ಈ ರೇಖೆ ಅದರ ಒಳಗೆ ಹೋಗುತ್ತದೆ ಆದ್ದರಿಂದ ಇದು ನಮ್ಮ ಗೋಚರತೆಯನ್ನು ಮೀರಿದೆ ಈ A ರಿಂದ A 1 ಅನ್ನು ಯಾವುದೇ ಸಂಪರ್ಕವನ್ನು ಪ್ರತಿನಿಧಿಸುತ್ತಿರುವಾಗ ಅದು ಯಾವಾಗಲೂ ಅದೃಶ್ಯವಾಗಿರುತ್ತದೆ ಬಿಂದು A ಗೋಚರಿಸುತ್ತದೆ A 1 ಅದೃಶ್ಯ ಬಿಂದು ಇವುಗಳು ಬಾಹ್ಯರೇಖೆಗಳಲ್ಲದಿದ್ದರೆ ಅವುಗಳನ್ನು ಡ್ಯಾಶ್ ರೇಖೆಗಳು ಯಾವುದೇ ಬಾಹ್ಯರೇಖೆಗಳು ಅಥವಾ ಅಂಚುಗಳ ಮೂಲಕ ನಿರಂತರ ರೇಖೆಗಳ ಮೂಲಕ ತೋರಿಸಬೇಕಾಗಿದೆ ನಾವು ಮೇಲ್ಭಾಗದ ನೋಟವನ್ನು ತೆಗೆದುಕೊಳ್ಳೋಣ ಆ ದಿಕ್ಕಿನಿಂದ ನೋಡುತ್ತಿರುವ ಮೇಲ್ಭಾಗದ ನೋಟವಾಗಿದೆ ಆದ್ದರಿಂದ XY ಸಮತಲ ಇದು ಸಮತಲ ಸಮತಲದಂತಿದೆ ನಾವು ಊಹಿಸಿದಂತೆ ED AE AB BC CD ಗೋಚರಿಸುತ್ತದೆ ಇದು ಯಾವಾಗಲೂ ಗೋಚರಿಸುತ್ತದೆ ಒಳಗೆ ಒಂದು ಗೋಚರಿಸುವುದಿಲ್ಲ ಅಂತೆಯೇ A ರಿಂದ A 1 ಅನ್ನು ನೋಡುತ್ತಿರುವಾಗ ಈ ಒಂದು ರೇಖೆ ಇದೆ ಬೇರೆ ಬಣ್ಣವನ್ನು ಬಳಸೋಣ ಮೇಲ್ಭಾಗದ ನೋಟದಿಂದ ನೋಡುತ್ತಿರುವಾಗ ಈ ರೇಖೆ ಗೋಚರಿಸುವುದಿಲ್ಲ ಮತ್ತು ಅದು ಈ ರೇಖೆಯಾಗಿದೆ ಅಂತೆಯೇ C ಬಿಂದುವಿನಿಂದ C 1 ಬಿಂದುವಿಗೆ ಸಂಪರ್ಕಿಸೋಣ ಇದು ಕೂಡ ಅದೃಶ್ಯವಾಗಿರುತ್ತದೆ C C 1 ಅದೃಶ್ಯವಾಗಿರುತ್ತದೆ ಅಂತೆಯೇ D D 1 ಆ ರೀತಿಯಲ್ಲಿ ಈ ರೇಖೆಗಳನ್ನು ಸೇರುತ್ತೇವೆ ಮುಂಭಾಗದ ನೋಟವನ್ನು ನೋಡೋಣ ಆದ್ದರಿಂದ ಮುಂಭಾಗದ ನೋಟದಲ್ಲಿ ನೋಡುತ್ತಿರುವಾಗ ಈ ಬಿಂದುಗಳನ್ನು ಅದಕ್ಕೆ ಚಿತ್ರಿಸುತ್ತದೆ ಅಂತೆಯೇ ಈ ಬಿಂದುವು C 1 ಗೆ ಚಿತ್ರಿಸುತ್ತದೆ ಅದೇ ರೀತಿ ಪ್ರತಿಯೊಂದು ಬಿಂದುವು ಅಲ್ಲಿ a ಬಿಂದು e ಬಿಂದು d ನಿಂದ d c ನಿಂದ c ಮತ್ತು b ನಿಂದ b ಬಿಂದುಗಳನ್ನು ಚಿತ್ರಿಸುತ್ತದೆ ಈ ರೀತಿಯನ್ನು ಸಂಪರ್ಕಿಸುವ ವಿಧಾನವಾಗಿದೆ ಒಮ್ಮೆ ಮಾಡಿದ ನಂತರ ಬೇರೆ ದೃಷ್ಟಿಕೋನದಿಂದ ಈ ಓರೆಯಾದ ಅಂಚನ್ನು ನೋಡುವ ಸ್ಥಿತಿಯಲ್ಲಿರುತ್ತೇವೆ ಆದ್ದರಿಂದ ಇದು ಓರೆಯಾದ ಅಂಚು ಏಕೆಂದರೆ ಮುಂಭಾಗದ ನೋಟದಿಂದ ನೋಡುತ್ತಿದ್ದೇವೆ ಈ E E 1 ನಮಗೆ ತಿಳಿದಿಲ್ಲ ಇವು ಅರ್ಥದಲ್ಲಿ ಗೋಚರಿಸುವ ರೇಖೆಗಳಲ್ಲ ಆದ್ದರಿಂದ ಡ್ಯಾಶ್ ಮಾಡಿದ ರೇಖೆಗಳ ಮೂಲಕ E 1 ರಿಂದ E ಗೆ ಸಂಪರ್ಕಿಸುತ್ತೇವೆ ಅಂತೆಯೇ ಈ ಮುಂಭಾಗದ ನೋಟದಿಂದ ಬಿಂದುವು d ರಿಂದ d1 ಸಹ ಅದೃಶ್ಯವಾಗಿರುತ್ತದೆ ಅವುಗಳನ್ನು ಡ್ಯಾಶ್ ಮಾಡಿದ ರೇಖೆಗಳ ಮೂಲಕ ಸೇರಿಸುತ್ತದೆ ಈಗ b ಯಿಂದ b1 ಯಾವಾಗಲೂ ಮುಂಭಾಗದ ನೋಟದಲ್ಲಿ ಗೋಚರಿಸುತ್ತದೆ ಆದ್ದರಿಂದ ಅದನ್ನು ನಿರಂತರ ರೇಖೆಯ ಮೂಲಕ ಸೇರಿಸುತ್ತೇವೆ ಪಾರ್ಶ್ವ ನೋಟದ ಬಗ್ಗೆ ಏನು ಆ ಕಡೆಯಿಂದ ನೋಡುತ್ತಿರುವಾಗ ಇದು ಯಾವಾಗಲೂ ಗೋಚರಿಸುತ್ತದೆ ಈ ರೇಖೆ ಗೋಚರಿಸುತ್ತದೆ ಬಹುಶಃ ಈ ರೇಖೆ ಆ ಬದಿಯ ನೋಟದಲ್ಲಿಯೂ ಗೋಚರಿಸುತ್ತದೆ ಅದನ್ನು ನೋಡೋಣ ಈ A A1 ಗೋಚರಿಸುವುದನ್ನು ನೋಡಬಹುದು ಪಾರ್ಶ್ವ ನೋಟದಿಂದ ನೋಡುವಾಗ ಈ B B 1 ಸಹ ಗೋಚರಿಸುತ್ತದೆ ಅಂತೆಯೇ E ನಿಂದ E1 ಏಕೆಂದರೆ ಇದು ಪೆಂಟಗನ್ ಆಗಿರುವುದರಿಂದ ಸ್ವಾಭಾವಿಕವಾಗಿ ಅಸಿಮ್ಮೆಟ್ರಿ ಇರುತ್ತದೆ ಈ ರೇಖೆಯ ಪ್ರಕಾರ ಆದ್ದರಿಂದ ಈ AE ರೇಖೆಯು ಉದ್ದವಾಗಬಹುದು ಮತ್ತು ಈ ab ರೇಖೆಯನ್ನು ಚಿಕ್ಕದಾಗಿರಬಹುದು ಏಕೆಂದರೆ ಎಡಭಾಗದಿಂದ ನೋಡುತ್ತಿದ್ದೇವೆ ಎಡಭಾಗವು ಪ್ರೊಫೈಲ್ ಸಮತಲನಲ್ಲಿ ಹೊಂದಿರುವದನ್ನು ವೀಕ್ಷಿಸುತ್ತೇವೆ ಈಗ ಒಂದು ಸಿಲಿಂಡರ್ ಅಥವಾ ಶಂಕು ಅನ್ನು ಸಮತಲ ಸಮತಲದಲ್ಲಿ ಇರಿಸಿದರೆ ಅದು ಹೇಗೆ ಕಾಣುತ್ತದೆ ಘನತೆಯ ಪ್ರಕ್ಷೇಪಗಳು ಯಾವುವು ಎಂಬ ಪ್ರಶ್ನೆಯನ್ನು ಕೇಳೋಣ ಈ ಸಿಲಿಂಡರ್ ಅನ್ನು ಪರಿಗಣಿಸೋಣ ಇದು ಘನ ವಸ್ತುವಾಗಿದೆ ಮತ್ತು ಅದು ಅಕ್ಷವಾಗಿದೆ ಈಗ ಈ ಸಿಲಿಂಡರ್ ಅನ್ನು ಸಮತಲ ಸಮತಲದಲ್ಲಿ ಇರಿಸಲಾಗಿದೆ ಮತ್ತೆ 3 ಆಯಾಮದ ಚಿತ್ರವನ್ನು ನಿರ್ಮಿಸುತ್ತೇವೆ ಇದು ಲಂಬ ಸಮತಲ ಮತ್ತು ಇದು ಸಮತಲ ಸಮತಲವಾಗಿರುತ್ತದೆ ನಮ್ಮಲ್ಲಿರುವುದು ಸಿಲಿಂಡರ್ ಅನ್ನು ಸಮತಲ ಸಮತಲದಲ್ಲಿ ಇರಿಸಲಾಗಿದೆ ಇದು ಸಿಲಿಂಡರ್ ಆ ರೀತಿಯಲ್ಲಿ ಹೋಗಬಹುದು ಏಕೆಂದರೆ ನಾವು ಇಟ್ಟುಕೊಳ್ಳುವಾಗ ಕೆಲವು ಭಾಗವು ಅದೃಶ್ಯವಾಗಿರುತ್ತದೆ ಆದ್ದರಿಂದ ಈ ಭಾಗವು ಡ್ಯಾಶ್ 1 ಈ ದೃಷ್ಟಿಕೋನವನ್ನು ನೋಡಲು ಬಯಸುತ್ತೇವೆ ಈ ಬಿಂದುಗಳು ಅಲ್ಲಿರುವ ಎಲ್ಲಾ ರೀತಿಯಲ್ಲಿ ಚಿತ್ರಿಸಲ್ಪಡುತ್ತವೆ ಆದ್ದರಿಂದ ನಾವು ನೋಡುವುದು ಅಂತಹ ರೀತಿಯ ಆಯತ ಮತ್ತು ಇದು ವೃತ್ತಕ್ಕೆ ಪ್ರತಿನಿಧಿಸುತ್ತದೆ ಮತ್ತು ಅದನ್ನು ತಿರುಗಿಸುವಾಗ ಇದು ಈ ವೃತ್ತಾಕಾರವನ್ನು ಪಡೆಯುವ ಸ್ಥಳವಾಗಿದೆ ಅದೇ ವಿಷಯ ಈ ಪ್ರಕ್ಷೇಪಗಳ ಸಮತಲದಲ್ಲಿ ಅದನ್ನು ಏನು ವೀಕ್ಷಿಸಬಹುದು ಸಿಲಿಂಡರ್ ಅಂಚುಗಳಿಗಾಗಿ ಅದು ಆ ಬದಿಯಲ್ಲಿ ಅನೇಕ ಅಂಚುಗಳನ್ನು ಹೊಂದಿರುವುದರಿಂದ ಅದು ನಿರ್ದಿಷ್ಟ ತ್ರಿಜ್ಯದಲ್ಲಿ ಆ ಅಂಚಿನಲ್ಲಿರುವುದರಿಂದ ಅದನ್ನು ನೋಡುವ ಸ್ಥಿತಿಯಲ್ಲಿರುತ್ತೇವೆ ಮತ್ತು ಈ ನೆಲೆಯನ್ನು ಸಮತಲ ಸಮತಲದಲ್ಲಿ ಇರಿಸಲಾಗುತ್ತದೆ ಆದ್ದರಿಂದ ಅದು XY ಅಕ್ಷದಲ್ಲಿರಲು ಒಂದು ಕಾರಣವಾಗಿದೆ ಎರಡನೆಯ ಅಂಶವೆಂದರೆ ಸಿಲಿಂಡರ್ ಗಳು ಸಮ್ಮಿತೀಯ ರೀತಿಯ ವಸ್ತುಗಳನ್ನು ರಚಿಸುವಾಗ ಯಾವಾಗಲೂ ಅಕ್ಷದ ಡ್ಯಾಶ್ ಡಾಟ್ ರೇಖೆಗಳಿಂದ ತೋರಿಸುತ್ತದೆ ಅದೇ ರೀತಿ ಮೊದಲ ವೃತ್ತಾಕಾರದ ಡ್ಯಾಶ್ ಡಾಟ್ ರೇಖೆಗಳನ್ನು ಅದನ್ನು ತೋರಿಸುತ್ತೇವೆ ಈಗ ಒಂದು ಸಮತಲ ಸಮತಲದಲ್ಲಿ ಒಂದು ಶಂಕು ಇರಿಸಿದರೆ ಅದು ಹೇಗೆ ಕಾಣುತ್ತದೆ ಇದು ಉದ್ದೇಶಿಸಿರುವ ಸಮತಲ ಸಮತಲವಾಗಿರುತ್ತದೆ ಮತ್ತು ಇದು ಲಂಬ ಸಮತಲವಾಗಿರುತ್ತದೆ ಆದ್ದರಿಂದ ಅದನ್ನು ಪ್ರಕ್ಷೇಪಿಸುವುದು ಮತ್ತು ಈ ಅಂಚು ಪ್ರತಿನಿಧಿಸುತ್ತದೆ ಮತ್ತು ಅದು ಸಹ ಸಂಭವಿಸುತ್ತದೆ ಆದ್ದರಿಂದ ನಾವು ನೋಡುವುದು ಇಲ್ಲಿ ಒಂದು ತ್ರಿಕೋನವಾಗಿದೆ ಸಮತಲ ಸಮತಲದಲ್ಲಿ ಪ್ರಕ್ಷೇಪಿಸುವಾಗ ಒಂದು ವೃತ್ತವನ್ನು ನೋಡುತ್ತೇವೆ ಮತ್ತು ಅದನ್ನು ಈ ಸಮತಲ ಸಮತಲಕ್ಕೆ ತಿರುಗಿಸುತ್ತೇವೆ ನಂತರ ಅದನ್ನು ವೃತ್ತವಾಗಿ ನೋಡುತ್ತೇವೆ ಮತ್ತು ಅದನ್ನು ನೋಡುತ್ತಿದ್ದೇವೆ ಒಂದು ಪಟ್ಟಕವನ್ನು ಸಮತಲ ಸಮತಲದಲ್ಲಿ ಇರಿಸಿದರೆ ಈ ಉದಾಹರಣೆಯನ್ನು ನೋಡೋಣ ಆದಾಗ್ಯೂ ವಿಭಿನ್ನ ದಿಕ್ಕುಗಳಲ್ಲಿ ಈ ಪಟ್ಟಕವನ್ನು ಯಾವಾಗಲೂ ಸಮತಲ ಸಮತಲದಲ್ಲಿ ಇರಿಸಲಾಗುತ್ತದೆ ಆದರೆ ಈ ಅಂಚುಗಳಲ್ಲಿ ಒಂದು ವಿಭಿನ್ನ ಇಳಿಜಾರಿನ ಕೋನಗಳನ್ನು ಮಾಡುತ್ತದೆ ಅದು ಹೇಗೆ ಕಾಣುತ್ತದೆ ಉದಾಹರಣೆಗೆ ತಳದಲ್ಲಿರುವ ಅಂಚುಗಳಲ್ಲಿ ಒಂದಾಗಿದೆ ಏಕೆಂದರೆ ಇದು ಈ ಲಂಬ ಸಮತಲದಲ್ಲಿ ಇರಿಸಲ್ಪಟ್ಟಿದೆ ಸಮತಲ ಸಮತಲದಲ್ಲಿ ಅಲ್ಲ ಇದು ಸಮತಲ ಸಮತಲವಾಗಿರುತ್ತದೆ ಮತ್ತು ಇದು ಲಂಬ ಸಮತಲವಾಗಿರುತ್ತದೆ ನಾವು ಪ್ರಕ್ಷೇಪಿಸುವಾಗ ಅಂತಹ ರೀತಿಯ ವ್ಯವಸ್ಥೆಯನ್ನು ಹೊಂದಿದ್ದೇವೆ ಮೊದಲನೆಯದು ನಾವು ನೋಡಲು ಪ್ರಯತ್ನಿಸುತ್ತಿರುವುದು ಈ ಅಂಚುಗಳಲ್ಲಿ ಒಂದನ್ನು ಸಮತಲ ಸಮತಲಕ್ಕೆ ಸಮಾನಾಂತರವಾಗಿ ತಿರುಗಿಸುವ ರೀತಿಯಲ್ಲಿ ತಿರುಗಿಸಿದರೆ ಇದು ಆಗಿರುತ್ತದೆ ಹೇಗಾದರೂ ನಾವು ಮೇಲ್ಭಾಗದ ನೋಟವನ್ನು ನೋಡುತ್ತಿದ್ದರೆ ಸಮತಲ ಸಮತಲದಲ್ಲಿನ ಪ್ರಕ್ಷೇಪಗಳು ಯಾವಾಗಲೂ ಆಯತವಾಗಿರುತ್ತದೆ ಮತ್ತು ಈ ಲಂಬ ಸಮತಲಕ್ಕೆ ಪ್ರಕ್ಷೇಪಿಸುವಾಗ ಏಕೆಂದರೆ ಮುಖಗಳಲ್ಲಿ ಒಂದನ್ನು ನೋಡುವ ಸ್ಥಿತಿಯಲ್ಲಿರುತ್ತೇವೆ ಮತ್ತು ಅದು ಈ ಆಯತ ನಾವು ಯಾವಾಗಲೂ ನೋಡುತ್ತಿರುವ ಅಂಚು ಇದು ಆಗಿರುತ್ತದೆ ಏಕೆಂದರೆ ಈ ಅಂಚಿನಲ್ಲಿ ರೇಖೆಯ ಬಗ್ಗೆ ಏನು ಹಾದುಹೋಗುತ್ತದೆ ಎಂದರೆ ಅದನ್ನು ಅಲ್ಲಿ ಒಂದು ರೇಖೆಯoತೆ ನೋಡುತ್ತೇವೆ ಈ ಆಯತಾಕಾರದ ಮುಖವನ್ನು ಲಂಬ ಸಮತಲಕ್ಕೆ ಸಮಾನಾಂತರವಾಗಿ ತಿರುಗಿಸೋಣ ಆದರೆ ಅದು ಇಳಿಜಾರಿನ ಕೋನವನ್ನು ಮಾಡುತ್ತದೆ ಉದಾಹರಣೆಗೆ ಇದು ಸ್ವಲ್ಪಮಟ್ಟಿಗೆ ಈ ರೀತಿ ತಿರುಗುತ್ತದೆ ನಂತರ ಉಳಿದ ಅಂಚುಗಳು ಸಹ ತಿರುಗುತ್ತವೆ ಈಗ ಈ ಅಂಚನ್ನು ನೋಡುತ್ತೇವೆ ಅದೇ ರೀತಿ ಇದು ಆ ಅಂಚನ್ನು ನೋಡುತ್ತೇವೆ ಎಂದು ಪ್ರತಿನಿಧಿಸುತ್ತದೆ ಈ ಸಂಪೂರ್ಣ ವಿಷಯವು ಪ್ರಕ್ಷೇಪಗಳಾಗಿರುತ್ತದೆ ಆದ್ದರಿಂದ ಈ ರೇಖೆಗಳನ್ನು ಹೊಂದಿದ್ದೇವೆ ಮತ್ತು ಸಾಮಾನ್ಯವಾಗಿ ಡ್ಯಾಶ್ ಡಾಟ್ ರೇಖೆಗಳಿಂದ ತೋರಿಸುವ ಆ ಅಕ್ಷ ಇಲ್ಲಿ ಅಕ್ಷವನ್ನು ತೋರಿಸುತ್ತಿಲ್ಲ ಏಕೆಂದರೆ ಮುಖಗಳಲ್ಲಿ ಒಂದು ಈ ಅಂಚಿಗೆ ಸಮಾನಾಂತರವಾಗಿರುತ್ತದೆ ಮತ್ತು ಈ x ಅಕ್ಷವು ಸೇರಿಕೊಳ್ಳುತ್ತದೆ ಅದು ನಿರಂತರ ರೇಖೆಯಿಂದ ತೋರಿಸುತ್ತಿರುವ ಕಾರಣವಾಗಿದೆ ಈ ಸಂದರ್ಭದಲ್ಲಿ ಈ ಅಂಚನ್ನು ಇಲ್ಲಿ ರಚಿಸಲಾಗಿದೆ ಆದರೆ ಅಕ್ಷವು ಇನ್ನೂ ಅದೃಶ್ಯವಾಗಿರುತ್ತದೆ ಆದ್ದರಿಂದ ಡ್ಯಾಶ್ ಮಾಡಿದ ರೇಖೆಯನ್ನು ನೋಡಿದ ಅಕ್ಷದಿಂದ ತೋರಿಸುತ್ತಿದ್ದೇವೆ ಈ ವಸ್ತುಗಳನ್ನು ಸ್ವಲ್ಪಮಟ್ಟಿಗೆ ತಿರುಗಿಸಿ ಈ a c ಸ್ವಲ್ಪ ತಿರುಗುವಿಕೆಯನ್ನು ಹೊಂದಿದೆ ಈ ಬಿಂದುವು ಈ ದಿಕ್ಕಿಗೆ ಬರುತ್ತದೆ ಈ ಬಿಂದುವು ಆ ದಿಕ್ಕಿನಲ್ಲಿ ಬರುತ್ತದೆ ಅದು ಅಲ್ಲಿಗೆ ಹೋಗುತ್ತದೆ ಈ ಸಂಪೂರ್ಣ ಪಟ್ಟಕವನ್ನು ಸಮತಲ ಸಮತಲದಲ್ಲಿ ತಿರುಗಿಸುತ್ತಿದ್ದರೆ ಅದನ್ನು ತ್ರಿಕೋನದಂತೆ ನೋಡುತ್ತೇವೆ ಆದರೆ ಅದನ್ನು ಪ್ರಕ್ಷೇಪಿಸುವಾಗ ಈ ಬಿಂದುವು ಯಾವಾಗಲೂ ಅಂಚಿನಲ್ಲಿರುತ್ತದೆ ಈ ರೇಖೆಯನ್ನು ಹೊಂದುತ್ತೇವೆ ಈ ದಿಕ್ಕಿನಿಂದ ನೋಡುತ್ತಿರುವಾಗ ಈ ಸಂಪೂರ್ಣ ಮುಖವನ್ನು ನೋಡುವ ಸ್ಥಿತಿಯಲ್ಲಿರುತ್ತೇವೆ ಮತ್ತು ಆ ಅಂಚನ್ನು ನೋಡುತ್ತೇವೆ ಇದು ನಮಗೆ ಒಂದು ಅಂಚನ್ನು ಸಹ ನೀಡುತ್ತದೆ ಆದ್ದರಿಂದ ಈ ಮುಖವು ಸಣ್ಣ ರೀತಿಯ ಆಯತಕ್ಕೆ ಕುಗ್ಗುತ್ತದೆ ಮತ್ತು ಈ ಡ್ಯಾಶ್ ಡಾಟ್ ಮಾಡಿದ ರೇಖೆಯಿಂದ ಪ್ರತಿನಿಧಿಸುವ ಅಕ್ಷ ಈಗ ಈ ವಸ್ತುವನ್ನು ac ಯನ್ನು ಮತ್ತಷ್ಟು ತಿರುಗಿಸಿದರೆ ಇಲ್ಲಿ ಇದನ್ನು ಹಿಂಭಾಗದಲ್ಲಿ ಮತ್ತು ಮುಂಭಾಗದ ನೋಟಕ್ಕಾಗಿ ಈ ಒಂದು ಮುಂಭಾಗದ ಭಾಗವನ್ನು ಹೊಂದಿದ್ದೇವೆ ಈಗ ಈ ದಿಕ್ಕುಗಳನ್ನು ತಿರುಗಿಸಿ ಆದ್ದರಿಂದ ಈ ಅಂಚು ಅದನ್ನು ಹಿಂದಕ್ಕೆ ಹೋಗುತ್ತದೆ ಮತ್ತು ಇದು ಮುಂಭಾಗಕ್ಕೆ ಬರುತ್ತದೆ ಆದ್ದರಿಂದ ಇದು ಸಂರಚನೆಯಾಗಿದೆ ನಾವು ಏನು ಹೊಂದಿದ್ದೇವೆ ಅಂದರೆ ಈ ರೇಖೆಯು ಅದರ ಮೂಲಕ ಹಾದುಹೋಗುವ ಯಾವುದೇ ಲಂಬ ರೇಖೆಯನ್ನು ಗೋಚರಿಸುವುದಿಲ್ಲ ಈ a ಬಿಂದು b ಬಿಂದು ಇದಕ್ಕೆ a1 b1 ಅನ್ನು ಪ್ರತಿನಿಧಿಸುತ್ತದೆ ಮತ್ತು ಆ ರೇಖೆಯನ್ನು ನೋಡುತ್ತೇವೆ ಮತ್ತು ಮತ್ತೆ ಮೇಲಿನ ಮುಖವನ್ನು ನೋಡುತ್ತೇವೆ ಆದರೆ ಈ ರೇಖೆಯನ್ನು ನೋಡಲಾಗುವುದಿಲ್ಲ ಅದನ್ನು ಡ್ಯಾಶ್ ಮಾಡಿದ ರೇಖೆಯಿಂದ ತೋರಿಸುತ್ತೇವೆ ಈ ಘನವಸ್ತುಗಳನ್ನು ಮುಂದಿನ ತರಗತಿಯಲ್ಲಿ ಪ್ರಕ್ಷೇಪಿಸುವ ವಿಧಾನ ಇದಾಗಿದೆ ಈ ಘನವಸ್ತುಗಳ ಪ್ರಕ್ಷೇಪಣದ ಕುರಿತು ಹೆಚ್ಚಿನ ಉದಾಹರಣೆಗಳನ್ನು ನೋಡೋಣ